ಮೂಲಭೂತ 3 ಅಳತೆಗಳಿವೆ ಏಕೆಂದರೆ ಶಕ್ತಿಯು ಮೂಲಭೂತ ಪ್ರಮಾಣ ಎಂದು ನಾನು ಹೇಳಿದಂತೆ ನೀವು ತಿಳಿದುಕೊಳ್ಳಲು ಬಯಸಿದರೆ ಯಾವುದೇ ಎಸಿ ಸಂಕೇತಗಳ ವಿವರಣೆಯು ಮೂಲ ಮೂಲಭೂತ ಪ್ರಮಾಣಗಳ ಶಕ್ತಿಯನ್ನು ಸಹ ವಿವರಿಸುತ್ತದೆ ಆದ್ದರಿಂದ ಶಕ್ತಿಯನ್ನು ಹೇಗೆ ಅಳೆಯುವುದು ಎಂದು ನಿಮಗೆ ತಿಳಿದಿರಬೇಕು ಹಾಗೆಯೇ ಆವರ್ತನವನ್ನು ಹೇಗೆ ಅಳೆಯಬೇಕೆಂದು ನಿಮಗೆ ತಿಳಿದಿರಬೇಕು ನಾನು ಹೇಳಿದಂತೆ ಪ್ರತಿರೋಧವು ಬಹಳ ಮುಖ್ಯವಾದ ವಿಷಯ ಏಕೆಂದರೆ ಪ್ರತಿರೋಧದ ಮೂಲಕ ನೀವು ಕಡಿಮೆ ಆವರ್ತನ ಮತ್ತು ಹೆಚ್ಚಿನ ಆವರ್ತನದಲ್ಲಿ ನೋಡುತ್ತೀರಿ ಈ ಪ್ರತಿರೋಧವು ಜಾಲವನ್ನು ನಿರೂಪಿಸುತ್ತದೆ ಇದು ಜಾಲದಲ್ಲಿದೆ ಅದರ ವೋಲ್ಟೇಜ್ ಪ್ರಚೋದನೆ ಅಥವಾ ಅದರ ವಿದ್ಯುತ್ ಪ್ರವಾಹದ ಪ್ರತಿಕ್ರಿಯೆ ಇತ್ಯಾದಿಗಳಿಂದ ಗುಣಲಕ್ಷಣಗಳನ್ನು ಪಡೆಯುವುದಿಲ್ಲ ಆದರೆ ಅದರ ಅನುಪಾತದಿಂದ ಪಡೆಯುತ್ತದೆ ಇದರರ್ಥ ನಿಮ್ಮ ಪ್ರತಿಕ್ರಿಯೆ ಏನೇ ಇರಲಿ ಅಥವಾ ನಿಮ್ಮ ಪ್ರಚೋದನೆ ಏನೇ ಇರಲಿ ಜಾಲದ ವಿಶಿಷ್ಟತೆಯು ಅದರ ಪ್ರತಿರೋಧದಲ್ಲಿ ನಿರ್ಮಿತವಾಗಿದೆ ಆದ್ದರಿಂದ ಪ್ರತಿರೋಧವು ಎಲೆಕ್ಟ್ರಾನಿಕ್ಸ್ನಲ್ಲಿ ಅಂತಹ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ನಾವು ಮತ್ತೆ ಹೇಳಿದಂತೆ ಎಲೆಕ್ಟ್ರಾನಿಕ್ಸ್ ಅಭಿಯಂತರರುಗಳಲ್ಲಿ ಆರ್ಎಫ್ ಅಭಿಯಂತರರುಗಳು ಪ್ರತಿರೋಧ ಹೊಂದಾಣಿಕೆಗಾಗಿ ಪ್ರತಿರೋಧದ ಬಗ್ಗೆ ಬಹಳ ಜಾಗರೂಕರಾಗಿರುತ್ತಾರೆ ಮತ್ತು ಗರಿಷ್ಠ ವಿದ್ಯುತ್ ಹರಿವಿನ ವಿತರಣೆಯನ್ನು ಹೊಂದಿರುವುದರಿಂದ ಆರ್ಎಫ್ ಸರ್ಕ್ಯೂಟ್ನ ಆರ್ಎಫ್ ಅಳತೆಗಳಲ್ಲಿ ಏನಾಗುತ್ತಿದೆ ಎಂಬುವುದನ್ನು ಅರ್ಥಮಾಡಿಕೊಳ್ಳಲು ಈ 3 ಅಳತೆಗಳು ಅವಶ್ಯಕವಾಗಿವೆ ಮತ್ತು ಇದನ್ನು ಸೂಕ್ಷ್ಮ ತರಂಗ ಬೆಂಚ್ ಎಂಬ ಏಕೈಕ ಉಪಕರಣದಿಂದ ಮಾಡಬಹುದಾಗಿದೆ ಸೂಕ್ಷ್ಮ ತರಂಗ ಬೆಂಚ್ ಈ 3 ಪ್ರಮಾಣಗಳನ್ನು ಅಳೆಯಬಹುದು ಆದಾಗ್ಯೂ ಅದು ಪ್ರಯೋಗಾಲಯದ ಘಟಕವಾಗಿದೆ ಆದರೆ ಇಲ್ಲಿ ನಾವು ಇಂದು ಪ್ರತಿರೋಧದ ಮಾಪನವನ್ನು ಮಾತ್ರ ನೋಡುತ್ತೇವೆ ಏಕೆಂದರೆ ಇತರರಲ್ಲಿ ಇದು ಅತ್ಯಂತ ಮುಖ್ಯವೆಂದು ನಾವು ಪರಿಗಣಿಸುತ್ತೇವೆ ಏಕೆಂದರೆ ಪ್ರತಿರೋಧವನ್ನು ಅಳೆಯುವುದು ಹೇಗೆ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ಆರ್ಎಫ್ ಅಭಿಯಂತರರು ತಮ್ಮ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಂಡುಕೊಳ್ಳುತ್ತಾರೆ ಇದು ವಿಶಿಷ್ಟವಾದ ಸೂಕ್ಷ್ಮ ತರಂಗ ಬೆಂಚ್ ಆಗಿದೆ ನೀವೆಲ್ಲರೂ ಇದನ್ನು ನಿಮ್ಮ ವಿಷಯದಲ್ಲಿ ನೋಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಎಡಭಾಗವನ್ನು ನೀವು ನೋಡಬಹುದು ಅಲ್ಲಿ ಇದು ಕ್ಲಿಸ್ಟ್ರೋನ್ ಮೂಲ ಆಧಾರಿತ ಸೂಕ್ಷ್ಮ ತರಂಗ ಬೆಂಚ್ ಆಗಿದೆ ಸಾಮಾನ್ಯವಾಗಿ ಪ್ರಯೋಗಾಲಯಗಳಲ್ಲಿ ನೀವು ಕ್ಲಿಸ್ಟ್ರೋನ್ಅನ್ನು ಹೊಂದಬಹುದು ಅದು ನಿರ್ವಾತ ಟ್ಯೂಬ್ ಆಗಿದೆ ಈ ಪ್ರಯೋಗಗಳಿಂದಾಗಿ ನಿಮಗೆ ಅಗತ್ಯವಿರುವ ಕೆಲವು ಮಿಲಿ ವಾಟ್ ಶಕ್ತಿಯನ್ನು ನೀಡಲು ಇದು ಬಹಳ ಸ್ಥಿರವಾದ ಟ್ಯೂಬ್ ಆಗಿದೆ ಆದರೆ ಅದರ ಅರೆವಾಹಕ ಕೌಂಟರ್ ಭಾಗವೂ ಇದೆ ಇದನ್ನು ಗನ್ ಡೈಯೋಡ್ ಎಂದು ಕರೆಯಲಾಗುತ್ತದೆ ಇದರ ಪವರ್ ಲೇಬಲ್ ಪವರ್ ಔಟ್ಪುಟ್ವು ಸ್ವಲ್ಪ ಕಡಿಮೆ ಆಗಿರುತ್ತದೆ ಆದರೆ ನಿರ್ವಾತ ಟ್ಯೂಬ್ಗೆ ಹೋಲಿಸಿದರೆ ಅರೆವಾಹಕವು ಹೆಚ್ಚು ಒರಟಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ಅದಕ್ಕಾಗಿಯೇ ಅದನ್ನು ಸಹ ಬಳಸಲಾಗುತ್ತದೆ ಆದ್ದರಿಂದ ಇಲ್ಲಿ ನೀವು ಎಡಭಾಗದಲ್ಲಿ ಕಪ್ಪು ಬಣ್ಣದ ಕ್ಲಿಸ್ಟ್ರೋನ್ ಮೂಲವನ್ನು ನೋಡಬಹುದು ಮೂಲದ ನಂತರ ಅಲ್ಲಿ ಐಸೊಲೇಟರ್ ಇದೆ ಮೂಲವನ್ನು ಪ್ರತ್ಯೇಕಿಸಬೇಕಾಗಿದೆ ಏಕೆಂದರೆ ಯಾವುದೇ ಮೂಲವು ಕಡಿಮೆ ಪ್ರತಿರೋಧದ ವಿಷಯವಾಗಿದೆ ಈಗ ಯಾವುದೇ ಪ್ರತಿಫಲಿತ ತರಂಗ ಬಂದರೆ ನಿಮಗೆ ತಿಳಿದಿದೆ ಕೆಲವೊಮ್ಮೆ ಹೊರೆಯ ಪ್ರತಿರೋಧದ ಮಟ್ಟವನ್ನು ಅವಲಂಬಿಸಿ ನೀವು ಶಕ್ತಿಯನ್ನು ಹೊಂದಬಹುದಾಗಿದೆ ನೀವು ಗಣನೀಯ ಪ್ರಮಾಣದ ಪ್ರತಿಫಲನವನ್ನು ಹೊಂದಿದ್ದರೆ ಇದ್ದಕ್ಕಿದ್ದಂತೆ ಹೆಚ್ಚಿನ ಶಕ್ತಿಯೂ ಮೂಲಕ್ಕೆ ಬರಬಹುದು ಮತ್ತು ಕಡಿಮೆ ಪ್ರತಿರೋಧದ ಸಾಧನವಾಗಿರುವುದರಿಂದ ಅದನ್ನು ನಾಶಪಡಿಸಬಹುದು ಆದ್ದರಿಂದ ಐಸೊಲೇಟರ್ ಇವುಗಳನ್ನು ತಡೆಗಟ್ಟುವ ವಿಷಯವಾಗಿದೆ ಅದರ ನಂತರ ಅಟೆನ್ಯುವೇಟರ್ಅನ್ನು ನೀವು ನೋಡಬಹುದು ಮೂಲದಿಂದ ಹರಿಯುವ ಶಕ್ತಿಯ ಮಟ್ಟವನ್ನು ಬದಲಾಯಿಸುವುದಕ್ಕಾಗಿ ಅಟೆನ್ಯುವೇಟರ್ ಇದೆ ಅದನ್ನು ನೀವು ಅಟೆನ್ಯುಯೇಶನ್ ಅಂತಾನೂ ಹೇಳಬಹುದು ನಂತರ ನೀವು ನೋಡಬಹುದು ಅಲ್ಲಿ ಸಿಲಿಂಡರ್ ಆಕಾರದ ಸೂಕ್ಷ್ಮ ತರಂಗ ಕ್ಯಾವಿಟಿ ಎಂದು ಕರೆಯಲ್ಪಡುವ ಒಂದು ಸಿಲಿಂಡರ್ ಆಕಾರದ ವಸ್ತು ಇದೆ ಇದು ಆವರ್ತನ ಮೀಟರ್ ಆಗಿದ್ದು ಇದನ್ನು ಪ್ರತಿಕ್ರಿಯೆ ಪ್ರಕಾರ ತರಂಗ ಮೀಟರ್ ಎಂದೂ ಕರೆಯುತ್ತಾರೆ ಆದ್ದರಿಂದ ಅವುಗಳು ಸಿಲಿಂಡರ್ ಆಕಾರದ ದೇಹದ ಮೇಲೆ ಕೆಲವು ಗ್ರ್ಯಾಜುಯೇಶನ್ಗಳನ್ನು ಹೊಂದಿವೆ ಮತ್ತು ಅದು ನಿಮ್ಮ ಆವರ್ತನಗಳನ್ನು ಓದಲಾಗುತ್ತದೆ ಅಲ್ಲಿ ಇದು ಆವರ್ತನವನ್ನು ಓದುವ ಯಾಂತ್ರಿಕ ಮಾರ್ಗವಾಗಿದೆ ಆದರೆ ನಂತರ ನಾವು ಅದನ್ನು ತರಂಗ ಮಾರ್ಗದರ್ಶಿ ವಿಭಾಗಕ್ಕೆ ರವಾನಿಸುತ್ತೇವೆ ಇದು ಆಯತಾಕಾರದ ತರಂಗ ಮಾರ್ಗದರ್ಶಿಯಾಗಿದೆ ಮೂಲಭೂತ ಸಾರಿಗೆ ಕಾರ್ಯವಿಧಾನವು ಹೆಚ್ಚಿನ ಆವರ್ತನವನ್ನು ವಿಶೇಷವಾಗಿ ಗಿಗಾ ಹರ್ಟ್ಜ್ ವ್ಯಾಪ್ತಿಯನ್ನು ಅರ್ಥೈಸುತ್ತದೆ ಮತ್ತು ನೀವು ಗಣನೀಯ ಪ್ರಮಾಣದ ಶಕ್ತಿ ತರಂಗ ಮಾರ್ಗದರ್ಶಿಯನ್ನು ಹೊಂದಿದ್ದರೆ ಅದು ಹೆಚ್ಚು ಏಕಾಕ್ಷ ಪ್ರಸರಣ ರೇಖೆಯಲ್ಲ ಆದ್ದರಿಂದ ಸೂಕ್ಷ್ಮ ತರಂಗದಲ್ಲಿ ಸಾಮಾನ್ಯವಾಗಿ ಮೂಲಭೂತ ಸಾರಿಗೆ ಕಾರ್ಯವಿಧಾನವು ತರಂಗ ಮಾರ್ಗದರ್ಶಿಯಾಗಿದೆ ಆದ್ದರಿಂದ ಅದರ ಕೇಂದ್ರ ಭಾಗದಲ್ಲಿ ಸ್ಲಾಟ್ ಕಾರ್ಟ್ನೊಂದಿಗೆ ತರಂಗ ಮಾರ್ಗದರ್ಶಿಯಿದೆ ಅದರ ಮೂಲಕ ಪ್ರೋಬ್ಅನ್ನು ಸೇರಿಸಲಾಗುತ್ತದೆ ಪ್ರೋಬ್ ಮೂಲತಃ ಪಾಯಿಂಟ್ ಕಾಂಟ್ಯಕ್ಟ್ ಡೈಯೋಡ್ ಪ್ರೋಬ್ ಆಗಿದ್ದು ಆ ಪ್ರೋಬ್ ಮೀಟರ್ಗೆ ಸಂಪರ್ಕಗೊಂಡಿದೆ ಇದು ಹೊಸ ವಿಷಯವಾಗಿದೆ ಇದನ್ನು ವಿಎಸ್ಡಬ್ಲ್ಯೂಆರ್ ಮೀಟರ್ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ನೀವು ನೋಡುತ್ತಿರುವ ಎರಡು ಪೆಟ್ಟಿಗೆಗಳಿವೆ ಬಲಭಾಗದ 1 ನೀವು ತರಂಗಗಳನ್ನು ನೋಡುವ ಮೀಟರ್ ಆಗಿದೆ ವಿವಿಧ ನಿಯತಾಂಕಗಳು ವಿಶೇಷವಾಗಿ ವಿಎಸ್ ಡಬ್ಲ್ಯೂ ಆರ್ ಅವು ಮುಂದೆ ಬರುತ್ತವೆ ಮತ್ತು ಎಡಭಾಗದಲ್ಲಿ ಆ ಕ್ಲಿಸ್ಟ್ರೋನ್ ಮೂಲಕ್ಕೆ ಶಕ್ತಿ ಸರಬರಾಜು ಆಗಿದೆ ಕ್ರಿಯಾತ್ಮಕವಾಗಿ ಇದು ಕ್ಯಾರ್ರೇಜ್ನೊಂದಿಗೆ ಸ್ಲಾಟ್ ಮಾಡಿದ ರೇಖೆಯಾಗಿದೆ ಇದು ನಾನು ಮಾತನಾಡುತ್ತಿದ್ದ ಆಯತಾಕಾರದ ತರಂಗ ಮಾರ್ಗದರ್ಶಿ ನೀವು ಎಡಭಾಗದಿಂದ ನೋಡಬಹುದು ಇದು ಎಡಭಾಗದ ಆಯತಾಕಾರದ ತರಂಗ ಮಾರ್ಗದರ್ಶಿ ಎಂದು ನೀವು ನೋಡಬಹುದು ಆದರೆ ಆ ಪ್ರೋಬ್ ಅಲ್ಲಿಗೆ ಚಲಿಸಬಲ್ಲದು ಅದಕ್ಕಾಗಿಯೇ ಅಲ್ಲಿ ಒಂದು ಕ್ಯಾರ್ರೇಜ್ ಇದೆ ಆದ್ದರಿಂದ ಆ ಮೂಲಕ ನೀವು ಅದನ್ನು ಆ ಸ್ಲಾಟ್ನಲ್ಲಿ ಚಲಾಯಿಸಬಹುದು ಇದರರ್ಥ ಪ್ರಸರಣ ರೇಖೆಯಲ್ಲಿ ನಿಮ್ಮ ಪ್ರೋಬ್ನ ಸ್ಥಾನವನ್ನು ನೀವು ಬದಲಾಯಿಸಬಹುದು ಎಂದು ನೀವು ಯೋಚಿಸಬಹುದು ಆದ್ದರಿಂದ ರೇಖೆಯ ಉದ್ದಕ್ಕೂ ಏನು ನಡೆಯುತ್ತಿದೆ ಎಂಬುವುದನ್ನು ನೀವು ಗ್ರಹಿಸಬಹುದು ಇದು ಆಯತಾಕಾರದ ತರಂಗ ಮಾರ್ಗದರ್ಶನವಾಗಿದೆ ಈಗ ಪ್ರಯೋಗಾಲಯದಲ್ಲಿ ಬಳಸಲಾಗುವ ಕೆಲವು ಘಟಕಗಳಿವೆ ಪ್ರಯೋಗಾಲಯದಲ್ಲಿ ಇವುಗಳು ಸಹ ಅಗತ್ಯವಾಗಿವೆ ನೀವು ನೋಡಬಹುದು ಹೊಂದಾಣಿಕೆ ಮಾಡುವ ಷಾರ್ಟ್ ಹೊಂದಾಣಿಕೆ ಮಾಡುವ ಲೋಡ್ ಬೆಂಡ್ ರಿಡ್ಜ್ ಗೈಡ್ ಅಡಪ್ಟರ್ ಶಕ್ತಿ ಬದಲಿಗೆ ಆ ಅಟೆನ್ಯುವೇಟರ್ ವೇರಿಯಬಲ್ ಅಟೆನ್ಯುವೇಟರ್ ನಂತರ ಎರಡು ಮೂಲಭೂತ ವಿಷಯಗಳನ್ನು ಇಲ್ಲಿ ತೋರಿಸಲಾಗಿದೆ ಅದರಲ್ಲಿ ಒಂದು ದಿಕ್ಕಿನ ಸಂಯೋಜಕ ಆಗಿದೆ ಇದು ಬಹಳ ಮುಖ್ಯವಾಗಿದೆ ಇದು ಬೇರ್ಪಡಿಸುವ ಆಧಾರವಾಗಿದೆ ಈ ಸಾಧನವು ಫಾರ್ವರ್ಡ್ ತರಂಗ ಮತ್ತು ಪ್ರತಿಫಲಿತ ತರಂಗಗಳನ್ನು ಪ್ರತ್ಯೇಕಿಸುತ್ತದೆ ಮತ್ತು ಇದು ಆಧುನಿಕ ದಿನಗಳ ಸೂಕ್ಷ್ಮ ತರಂಗ ಬೆಂಚ್ನ ಬದಲಿಯ ಮೂಲವಾಗಿದೆ ಇದನ್ನು ಜಾಲ ವಿಶ್ಲೇಷಕ ಎಂದು ಕರೆಯಲಾಗುತ್ತದೆ ಮತ್ತು ನಂತರ ನೀವು ನೀವೆಲ್ಲರೂ ಮ್ಯಾಜಿಕ್ ಟೀಅನ್ನು ನೋಡಬಹುದು ಅದರಲ್ಲಿ ಮ್ಯಾಜಿಕ್ ಏನೂ ಇಲ್ಲ ಆದರೆ ಅದು ಒಂದು ಅದ್ಭುತ ಸಾಧನವಾಗಿದ್ದು ಅದು ಶಕ್ತಿ ವಿಭಾಜಕ ಆಗಿ ಕಾರ್ಯ ನಿರ್ವಹಿಸುತ್ತದೆ ಅದು ಸಂಯೋಜಕವಾಗಿ ಕಾರ್ಯನಿರ್ವಹಿಸಬಹುದು ಅದು ಸಮ್ಮರ್ ಆಗಿ ಕಾರ್ಯನಿರ್ವಹಿಸಬಹುದು ಅದು ಎಲ್ಲವೂ ಒಂದರಲ್ಲೇ ಭೇದಕದಂತೆ ಕಾರ್ಯನಿರ್ವಹಿಸಬಹುದು ಈಗ ಇದು ಗನ್ ಆಧಾರಿತ ಬೆಂಚ್ ಆಗಿದೆ ಏಕೆಂದರೆ ನಾನು ಹೇಳುತ್ತಿದ್ದಂತೆ ಕ್ಲಿಸ್ಟ್ರೋನ್ ಬದಲಿಗೆ ನೀವು ಗನ್ ಹೊಂದಿದ್ದರೆ ನೀವು ಇದನ್ನು ಗನ್ ಮಾಡಿ ಆದರೆ ಮೂಲಭೂತವಾಗಿ ನೀವು ನೋಡಿದರೆ ನೀವು ಈ ಸ್ಲೈಡ್ಅನ್ನು ಕಾಣಬಹುದು ಅದನ್ನೇ ನಾವು ಚಿತ್ರಾತ್ಮಕವಾಗಿ ತೋರಿಸಿದ್ದೇವೆ ವಾಸ್ತವವಾಗಿ ಅಲ್ಲಿ ಆರ್ಎಫ್ ಮೂಲವಿದೆ ಆದರೆ ನಾವು ಆ ಆರ್ಎಫ್ ಮೂಲವನ್ನು ಡೈಯೋಡ್ನಿಂದ ಪತ್ತೆ ಮಾಡುತ್ತಿದ್ದೇವೆ ನಾನು ಹೇಳಿದಂತೆ ಪಾಯಿಂಟ್ ಕಾಂಟ್ಯಕ್ಟ್ ಡೈಯೋಡ್ ಆಗಿದೆ ಆದ್ದರಿಂದ ಇದು ಕ್ಯಾರ್ರೇಜ್ನಲ್ಲಿದೆ ಡೈಯೋಡ್ ನಿಮ್ಮ ಸೂಕ್ಷ್ಮ ತರಂಗವನ್ನು ಪತ್ತೆ ಮಾಡಲು ಸಾಧ್ಯವಿಲ್ಲ ಆದರೆ ಅದು 1 ಕಿಲೋ ಹರ್ಟ್ಜ್ ಸಂಕೇತವನ್ನು ಪತ್ತೆ ಮಾಡಬಲ್ಲದು ನಾವು ಆರ್ಎಫ್ಗೆ 1 ಕಿಲೋ ಹರ್ಟ್ಜ್ ಮೊಡ್ಯುಲೆಟಿಂಗ್ ಸಂಕೇತವನ್ನು ನೀಡುತ್ತೇವೆ ಮತ್ತು ಅದಕ್ಕಾಗಿಯೇ ಅದು 1 ಕಿಲೋ ಹರ್ಟ್ಜ್ನ ಮೊಡ್ಯುಲೇಷನ್ನೊಂದಿಗೆ ಬರುತ್ತದೆ ಡೈಯೋಡ್ ಅದನ್ನು 1 ಕಿಲೋ ಹರ್ಟ್ಜ್ಅನ್ನು ಪತ್ತೆ ಮಾಡುತ್ತದೆ ಮತ್ತು ನಿಮಗೆ ವಿಷಯವನ್ನು ನೀಡುತ್ತದೆ ಆದ್ದರಿಂದ ಇಲ್ಲಿ ನಾವು ಆರ್ಎಫ್ ವಿಭಾಗಗಳು 1 ಕಿಲೋ ಹರ್ಟ್ಜ್ ವಿಷಯ ಎಲ್ಲಿದೆ ಎಂದು ತೋರಿಸಿದ್ದೇವೆ ಮತ್ತು ನೀವು ತರಂಗ ರೂಪಗಳನ್ನು ನೋಡುತ್ತೀರಿ ಆದ್ದರಿಂದ ನೀವು ಬಲಭಾಗದಲ್ಲಿ ಕ್ಲಿಸ್ತ್ರೋನ್ನಿಂದ ಬರುವ ಆರ್ಎಫ್ ವಿಷಯವನ್ನು ಹೊಂದಿದ್ದೀರಿ ನಂತರ ಅದರ ನಂತರ ಮೊಡ್ಯುಲೇಷನ್ನ ನಂತರ ಅದೇ ಆರ್ಎಫ್ ತರಂಗ ರೂಪವು ನೀವು ನೋಡುವ ಮುಂದಿನದನ್ನು ಕಾಣುತ್ತದೆ ಇದು ಆವರ್ತನ 1 ಕಿಲೋ ಹರ್ಟ್ಜ್ನ ಆಫ್ ಮೊಡ್ಯುಲೇಷನ್ಅನ್ನು ಹೊಂದಿದೆ ಆದ್ದರಿಂದ ಇದು ಎರಡನೇ ತರಂಗ ರೂಪವಾಗುತ್ತದೆ ಇದನ್ನು ತೋರಿಸಲಾಗಿದೆ ಮತ್ತು ನಂತರ ಅಟೆನ್ಯುಯೇಶನ್ ನಂತರ ಇದು ಹೀಗಿರುತ್ತದೆ ಈಗ ತರಂಗ ಮಾರ್ಗದರ್ಶಿಗಳ ಒಳಗೆ ಈ ತರಂಗ ಹೋಗುತ್ತದೆ ಮತ್ತು ಅದು ಹಿಂತಿರುಗುತ್ತದೆ ಅಲ್ಲಿ ನಿಂತಿರುವ ತರಂಗಗಳನ್ನು ರಚಿಸಲಾಗಿದೆ ಆದ್ದರಿಂದ ನಾವು ನಿಂತಿರುವ ತರಂಗಗಳನ್ನು ಅಳೆಯುತ್ತೇವೆ ಇದರಲ್ಲಿ ತೋರಿಸಿರುವ ಪಾಯಿಂಟ್ ಕಾಂಟ್ಯಕ್ಟ್ ಡೈಯೋಡ್ ಡಿಟೆಕ್ಟರ್ಸ್ಇತ್ಯಾದಿಗಳನ್ನು ಸಹ ನೀವು ನೋಡಬಹುದು ಈಗ ನಾವು ಇಲ್ಲಿ ತೋರಿಸಿರುವ ಟ್ಯೂನ್ ಮಾಡಬಹುದಾದ ಪ್ರೋಬ್ಅನ್ನು ನೀವು ನೋಡುತ್ತೀರಿ ಇದು ಡಿಟೆಕ್ಟರ್ನ ಕ್ಷೇತ್ರ ವಿತರಣೆ ಮತ್ತು ಅಂತಿಮವಾಗಿ ಅದು ನಿಮ್ಮದಾಗಲಿದೆ ಆದ್ದರಿಂದ ನಾವು ಕಳುಹಿಸುತ್ತಿರುವ ವಿದ್ಯುತ್ ಪ್ರವಾಹದಿಂದ ನಾವು ಇರುವ ವಿದ್ಯುದಾವೇಶದಿಂದ ಡೈಯೋಡ್ ಅದನ್ನು ವಿದ್ಯುತ್ ಪ್ರವಾಹಕ್ಕೆ ಪರಿವರ್ತಿಸುತ್ತಿದೆ ಆ ವಿದ್ಯುತ್ ಪ್ರವಾಹವು ವಿಎಸ್ಡಬ್ಲ್ಯೂಆರ್ ಮೀಟರ್ಗೆ ಹೋಗುತ್ತಿದೆ ಈಗ ಅಜ್ಞಾತ ಲೋಡ್ ಪ್ರತಿರೋಧದ ಅಳತೆ ನಮ್ಮ ಮೂಲ ಹಂತಕ್ಕೆ ಬರೋಣ ಅಜ್ಞಾತ ಲೋಡ್ ಪ್ರತಿರೋಧದ ಅಳತೆ ಆದ್ದರಿಂದ ನೀವು ತಿಳಿದುಕೊಳ್ಳಬೇಕಾದ ಎರಡು ಅಂಶಗಳು ಏನೆಂದರೆ ರೇಖೆಯ ವಿಎಸ್ಡಬ್ಲ್ಯೂಆರ್ ಅಳತೆ ಆದ್ದರಿಂದ ಇದರರ್ಥ ಆ ತರಂಗ ಮಾರ್ಗದರ್ಶಿಯಲ್ಲಿ ನಾವು ನಮ್ಮ ನೈಜ ರೇಖಾಚಿತ್ರಗಳಿಗೆ ಹಿಂತಿರುಗಿದರೆ ನಾವು ಕೊನೆಗೊಳಿಸಿದ್ದೇವೆ ಕೊನೆಯಲ್ಲಿ ನಾವು ಕೊಡುವ ಒಂದು ಮುಕ್ತಾಯವಿದೆ ಅದು ಲೋಡ್ ಆಗಿದೆ ನಾವು ಯಾವ ರೀತಿಯ ಲೋಡ್ಅನ್ನು ನೀಡುತ್ತೇವೆ ಅದನ್ನು ಅವಲಂಬಿಸಿ ತರಂಗ ಮಾರ್ಗದರ್ಶಿಯೊಳಗೆ ವೋಲ್ಟೇಜ್ ಸ್ಟ್ಯಾಂಡಿಂಗ್ ತರಂಗ ಮಾದರಿಯನ್ನು ರಚಿಸಲಾಗುತ್ತದೆ ಮತ್ತು ಅದು ವಿಎಸ್ಡಬ್ಲ್ಯೂಆರ್ ಆಗಿದೆ ವಿಎಸ್ಡಬ್ಲ್ಯೂಆರ್ ಎಂದರೆ ವೋಲ್ಟೇಜ್ ಸ್ಟ್ಯಾಂಡಿಂಗ್ ತರಂಗ ಅನುಪಾತ ಆಗಿದೆ ನಿಮ್ಮ ಪ್ರಸರಣ ರೇಖೆಯ ಸಿದ್ಧಾಂತದಿಂದ ನೀವು ತಿಳಿದಿದ್ದೀರಿ ಅದು ರೇಖೆಯ ವೋಲ್ಟೇಜ್ ಮ್ಯಾಕ್ಸಿಮಂ ಬೈ ವೋಲ್ಟೇಜ್ ಮಿನಿಮಮ್ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಅದು ಮಿಸ್ ಮ್ಯಾಚ್ಅನ್ನು ಅವಲಂಬಿಸಿದೆ ಇದರರ್ಥ ನೀವು ವಿಶಿಷ್ಟ ಪ್ರತಿರೋಧ ನೊಂದಿಗೆ ಪ್ರಸರಣ ರೇಖೆಯನ್ನು ಹೊಂದಿದ್ದರೆ ಲೋಡ್ ಆಗಿದ್ದರೆ ಅದನ್ನು ಅವಲಂಬಿಸಿ ನಿಂತಿರುವ ತರಂಗವನ್ನು ರಚಿಸಲಾಗಿದೆ ಆದ್ದರಿಂದ ಅಳತೆಗಾಗಿ ಒಂದು ಮಾನದಂಡ ಒಂದು ನಿಯತಾಂಕವಿದೆ ಅದು ಪ್ರತಿಫಲನ ಗುಣಾಂಕವಾಗಿದೆ ಅದನ್ನು ನಾವು ನೋಡಿದ್ದೇವೆ ಪ್ರತಿಫಲನ ಗುಣಾಂಕವು ಆಗಿದೆ ಆದರೆ ಮತ್ತೊಂದು ಮಾನದಂಡವೆಂದರೆ ಪ್ರತಿಫಲನ ಗುಣಾಂಕದಿಂದ ಸ್ಕೇಲಾರ್ ಮಾನದಂಡ ನಂತರ ಪ್ರತಿಫಲನ ಗುಣಾಂಕವು ಒಂದು ಸಂಕೀರ್ಣ ಪ್ರಮಾಣವಾಗಿದೆ ಆದರೆ ಒಂದು ಅಳೆಯಬಹುದಾದ ಪ್ರಮಾಣವಾಗಿದೆ ಇದರಿಂದ ಸ್ಕೇಲಾರ್ ಪ್ರಮಾಣವು ವಿಎಸ್ಡಬ್ಲ್ಯೂಆರ್ ಆಗಿದೆ ಇದನ್ನು ವಿಎಸ್ಡಬ್ಲ್ಯೂಆರ್ ಎಂದು ವ್ಯಾಖ್ಯಾನಿಸಲಾಗಿದೆ ನಿಮಗೆ ತಿಳಿದಿದೆ ಇದರರ್ಥ ನಾವು ವಿತರಣೆಯನ್ನು ಹೊಂದಿದ್ದರೆ ವಿದ್ಯುದಾವೇಶವು ವಿಎಸ್ಡಬ್ಲ್ಯೂಆರ್ ಎಂದು ಕರೆಯಲ್ಪಡುವ ಗರಿಷ್ಟದಿಂದ ಕನಿಷ್ಟಕ್ಕೆ ಬದಲಾಗುತ್ತದೆ ಮತ್ತು ಅವು ಸಂಬಂಧಿಸಿವೆ ನಾವು ರೇಖೆಯಿಂದ ಅಳೆಯಬೇಕಾದ ವಿಷಯ ಮತ್ತು ಕನಿಷ್ಠ ಸ್ಥಾನದ ಅಳತೆ ಷಾರ್ಟ್ ಮತ್ತು ಅಜ್ಞಾತ ಹೊರೆಗಾಗಿ ವೋಲ್ಟೇಜ್ ಮಿನಿಮದಲ್ಲಿ ಕನಿಷ್ಠ ವರ್ಗಾವಣೆ ಇವುಗಳನ್ನು ನಾವು ನೋಡುತ್ತೇವೆ ಆದ್ದರಿಂದ ಇದು ಗಮನಿಸಬೇಕಾದ ಸಂಗತಿಯಾಗಿದೆ ವಾಸ್ತವವಾಗಿ ನಾವು ವಿಷಯದ ಕಾರ್ಯವಿಧಾನವನ್ನು ನೋಡಿದಾಗ ಇದರ ಅರ್ಥವನ್ನು ನಾವು ಚರ್ಚಿಸುತ್ತೇವೆ ಆದ್ದರಿಂದ ನಾವು ವೋಲ್ಟೇಜ್ ಮಿನಿಮಾವನ್ನು ನೋಡಬಹುದಾದರೆ ಅದರಲ್ಲಿನ ಬದಲಾವಣೆ ಏನು ಎರಡು ಸಂದರ್ಭಗಳಲ್ಲಿ ಒಂದು ನಾವು ಷಾರ್ಟ್ಅನ್ನು ಹಾಕಿದರೆ ನಾವು ವೋಲ್ಟೇಜ್ ಮಿನಿಮಾ ಸ್ಥಾನವನ್ನು ಗಮನಿಸುತ್ತೇವೆ ನಂತರ ನಾವು ಅದನ್ನು ಬದಲಾಯಿಸುತ್ತೇವೆ ಮತ್ತು ನಾವು ಅಳೆಯಲು ಪ್ರಯತ್ನಿಸುತ್ತಿರುವ ಅಜ್ಞಾತ ಹೊರೆಯನ್ನು ಹಾಕುತ್ತೇವೆ ಆ ಮಿನಿಮಾವು ಎಲ್ಲಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆ ಸ್ಥಾನವನ್ನು ನಾವು ಗಮನಿಸುತ್ತೇವೆ ಮತ್ತು ಆ ಬದಲಾವಣೆಯನ್ನು ನಾವು ಎಂದು ಕರೆಯುತ್ತೇವೆ ಆದ್ದರಿಂದ ಈ 2 ನಿಮಗೆ ತಿಳಿದಿದ್ದರೆ ನೀವು ಅಜ್ಞಾತ ಲೋಡ್ ಪ್ರತಿರೋಧವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈ ಮೊದಲ ಭಾಗ ಅಂದರೆ ವಿಎಸ್ಡಬ್ಲ್ಯೂಆರ್ ಅಳತೆಯನ್ನು ವಿಎಸ್ಡಬ್ಲ್ಯೂಆರ್ ಮೀಟರ್ ನಿಂದ ಮಾಡಲಾಗುತ್ತದೆ ಸೂಕ್ಷ್ಮತರಂಗ ಬೆಂಚ್ನಲ್ಲಿ ನಾವು ಈಗಾಗಲೇ ವಿಎಸ್ಡಬ್ಲ್ಯೂಆರ್ ಮೀಟರ್ಅನ್ನು ನೋಡಿದ್ದೇವೆ ಇದು ಅದರ ಉತ್ತಮ ನೋಟವಾಗಿದೆ ಆದ್ದರಿಂದ ನೀವೆಲ್ಲರೂ ಅದನ್ನು ನಿಮ್ಮ ಪ್ರಯೋಗಾಲಯಗಳಲ್ಲಿ ಬಳಸಿದ್ದೀರಿ ವಿವಿಧ ಶಕ್ತಿ ನಾಬಗಳಿವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಆ ಮೂಲಕ ನೀವು ಎಸಿ ಶಕ್ತಿ ಅಥವಾ ಬಾಹ್ಯ ಶಕ್ತಿ ಇತ್ಯಾದಿಗಳನ್ನು ಸಂಪರ್ಕಿಸಬಹುದು ನಂತರ ನೀವು ಸಂಪರ್ಕಿಸುತ್ತಿರುವ ಪ್ರೋಬ್ಅನ್ನು ಸಹ ಕಂಡುಹಿಡಿಯಬಹುದು ಆ ಪ್ರೋಬ್ಅನ್ನು ಅವಲಂಬಿಸಿ ನೀವು ಸರಿಯಾದ ಪ್ರತಿರೋಧವನ್ನು ಪಡೆಯಬಹುದು ಇನ್ಫುಟ್ ಸೆಲೆಕ್ಟರ್ ಇವೆ 100 k ಅಥವಾ 100 ಓಮ್ ಇತ್ಯಾದಿಗಳಿವೆ ಇದರರ್ಥ ನಿಮ್ಮ ನೇರ ಸಂಪರ್ಕ ಪ್ರೋಬ್ನ ಆಧಾರದ ಮೇಲೆ ನೀವು ಇದನ್ನು ಬದಲಾಯಿಸಬಹುದು ನಂತರ ಸಂಖ್ಯೆ 3 ಇನ್ಫುಟ್ ಎಂದು ನೀವು ನೋಡಬಹುದು ಇದರರ್ಥ ಅಲ್ಲಿ ನೀವು ಬಿಎನ್ಸಿ ಕೇಬಲ್ ಮೂಲಕ ಸಂಪರ್ಕಿಸುತ್ತೀರಿ ಆ ಸ್ಲೊಟ್ಟೆಡ್ ಕ್ಯಾರ್ರೇಜ್ನಿಂದ ನೀವು ಸಂಪರ್ಕಿಸುತ್ತೀರಿ ನೀವು ಆ ಸಂಕೇತವನ್ನು ಇಲ್ಲಿಗೆ ಇನ್ಫುಟ್ ಆಗಿ ತೆಗೆದುಕೊಳ್ಳುತ್ತೀರಿ ನಂತರ ನೀವು ಕಾರ್ಯಾಚರಣೆಯ ಆವರ್ತನವನ್ನು ಬದಲಾಯಿಸಬಹುದು ಇದರರ್ಥ ನೀವು 1 ಕಿಲೋ ಹರ್ಟ್ಜ್ ಸಂಕೇತವನ್ನು ತೆಗೆದುಕೊಳ್ಳುತ್ತೀರಿ ಎಂದು ನಾವು ನೋಡಿದ್ದೇವೆ ಈಗ ಆ ಆವರ್ತನವನ್ನು 6 ನೇಯ ಸಂಖ್ಯೆಯ ಆವರ್ತನ ನಾಬನಿಂದ ಸ್ವಲ್ಪ ಹೊಂದಿಸಬಹುದು ಮತ್ತು ನಂತರ ಸಂಖ್ಯೆ 7 ಆ ಸಂಕೇತದ ಬ್ಯಾಂಡ್ ವಿಡ್ತ್ ಆಗಿದೆ 1 ಕಿಲೋ ಹರ್ಟ್ಜ್ ಕೇಂದ್ರ ಆವರ್ತನವಾಗಿದೆ ಆದರೆ ಅಲ್ಲಿ ನೀವು ಬ್ಯಾಂಡ್ ವಿಡ್ತ್ನೊಂದಿಗೆ ಸಹ ಆಡಬಹುದು ಆದರೆ ಇವುಗಳು ಹೆಚ್ಚು ಮುಖ್ಯವಲ್ಲ ಆದರೆ ಈ ಶ್ರೇಣಿಯ ನಾಬನಲ್ಲಿ ಹೆಚ್ಚು ಮುಖ್ಯವಾದವು 8 ಮತ್ತು 9 ಅದರ ಮೂಲಕ ನೀವು ಡಿಬಿ ಸ್ಕೇಲ್ನಲ್ಲಿ ಇರುವಂತಹದನ್ನು ನೀಡುತ್ತೀರಿ ನೀವು ಅಲ್ಲಿ ಎಷ್ಟು ಎಲ್ಲಿ ಏನು ವಿಎಸ್ಡಬ್ಲ್ಯೂಆರ್ ನೀಡುತ್ತಿದ್ದೀರಿ ಮತ್ತು ಇನ್ನೊಂದು ಪ್ರಮುಖ ವಿಷಯವೆಂದರೆ ಇವು 10 ಮಾತ್ತು 11 ಅವು ಗೈನ್ಗಳಾಗಿವೆ ನೀವು ಉತ್ತಮ ಪ್ರಮಾಣದ ಸಂಕೇತವನ್ನು ಪಡೆಯುವುದಿಲ್ಲ ಎಂದು ಊಹಿಸೋಣ ಆದ್ದರಿಂದ ನೀವು ಈ ವಿಎಸ್ಡಬ್ಲ್ಯೂಆರ್ ಮೀಟರ್ಗೆ ಗೈನ್ಅನ್ನು ನೀಡಬಹುದು ವಾಸ್ತವವಾಗಿ ಈ ವಿಎಸ್ಡಬ್ಲ್ಯೂಆರ್ ಮೀಟರ್ ಟ್ಯೂಂಡ್ ಅಂಪ್ಲಿಫಾಯರ್ ಹೊರತುಪಡಿಸಿ ಬೇರೇನೂ ಅಲ್ಲ ಯಾವುದೇ ವೋಲ್ಟೇಜ್ ಬಂದರೂ ಅದನ್ನು ಅದು ವರ್ಧಿಸುತ್ತದೆ ಮತ್ತು ಟ್ಯೂಂಡ್ ಅಂಪ್ಲಿಫಾಯರ್ ರೀತಿಯಂತೆ ನಿಮಗೆ ತೋರಿಸುತ್ತದೆ ಮತ್ತು ಅಲ್ಲಿ ಪ್ರದರ್ಶನವಿದೆ ಮತ್ತು ಸಂಖ್ಯೆ 12 ಅದು ನಿಮಗೆ ತಿಳಿದಿರುವ ಎಲ್ಲಾ ಪ್ರದರ್ಶನಗಳನ್ನು ಪ್ರದರ್ಶಿಸುತ್ತದೆ ಕೆಲವೊಮ್ಮೆ ಯಾಂತ್ರಿಕ ಆಫ್ ಸೆಟ್ ವಿಷಯದ ಅಗತ್ಯವಿರುತ್ತದೆ ಏಕೆಂದರೆ ಯಾವುದೇ ಸಂಕೇತವನ್ನು ನೀಡದಿದ್ದಾಗ ನೀವು ಕೆಲವು ಪ್ರತಿಫಲನಗಳನ್ನು ನೋಡುತ್ತೀರಿ ಆದ್ದರಿಂದ ಆ ಸೂಜಿ ಆ ಸ್ಪ್ರಿಂಗ್ಗೆ ಕೆಲವು ಯಾಂತ್ರಿಕ ಹೊಂದಾಣಿಕೆಯ ಅಗತ್ಯವಿರುತ್ತದೆ ಅದು ಸಂಖ್ಯೆ 12 ಆಗಿದೆ ಈಗ ವಿಎಸ್ಡಬ್ಲ್ಯೂಆರ್ಅನ್ನು ಈ ವಿಎಸ್ಡಬ್ಲ್ಯೂಆರ್ ಮೀಟರ್ನಿಂದ ಅಳೆಯಲಾಗುತ್ತದೆ ವಿಎಸ್ಡಬ್ಲ್ಯೂಆರ್ ಮೀಟರ್ ಫ್ರಂಟ್ ಪ್ಯಾನಲ್ ಎಂದು ನಾನು ಹೇಳಿದ್ದನ್ನು ನೀವು ನೋಡಬಹುದು ಆದ್ದರಿಂದ ಹೆಚ್ಚು ಅಥವಾ ಕಡಿಮೆ ಅದೇ ಮಾದರಿಯು ಕಾಣುತ್ತದೆ ಮತ್ತು ವಿಎಸ್ಡಬ್ಲ್ಯೂಆರ್ನ ಮೌಲ್ಯ ಏನೆಂಬುವುದನ್ನು ನೀವು ಆ ಪ್ರದರ್ಶನದಲ್ಲಿ ಅಳೆಯಬಹುದು ಎಂದು ನೋಡುತ್ತೀರಿ ಇದು ವಿಎಸ್ಡಬ್ಲ್ಯೂಆರ್ ಮೀಟರ್ ಪ್ರದರ್ಶನವಾಗಿದೆ ನೀವು ಬಲ ಬದಿಯು ವಿಎಸ್ಡಬ್ಲ್ಯೂಆರ್ ಎಂದು ನೋಡುತ್ತೀರಿ ನೀವು ಒಂದರಿಂದ ಅನಂತಕ್ಕೆ ಬದಲಾಯಿಸಬಹುದು ಎಂದು ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮಲ್ಲಿ ಮ್ಯಾಚ್ ಲೋಡ್ ಇದ್ದರೆ ವಿಎಸ್ಡಬ್ಲ್ಯೂಆರ್ 1 ಆಗಿದೆ ನೀವು ಷಾರ್ಟ್ ಅಥವಾ ಓಪೆನ್ಅನ್ನು ಹೊಂದಿದ್ದರೆ ವಿಎಸ್ಡಬ್ಲ್ಯೂಆರ್ ಅನಂತವಾಗಿರುತ್ತದೆ ಆದ್ದರಿಂದ 1 ರಿಂದ ಅನಂತಕ್ಕೆ ಈ ಅಳತೆ ಆದರೆ 1ರಲ್ಲಿ ಅವೆರಡೂ ಆ ಅಳತೆಯನ್ನು ನೀಡುವುದಿಲ್ಲ ಆದ್ದರಿಂದ ಅಗ್ರಗಣ್ಯ 1 ರಿಂದ 1 2 ಅಥವಾ 3 ಅವರು ಏನಾದರೂ ನೀಡುತ್ತಾರೆ ನಂತರ ನೀವು ಹೆಚ್ಚು ವಿಎಸ್ ಡಬ್ಲ್ಯೂಆರ್ ಹೊಂದಿದ್ದರೆ ನೀವು 1 ರಿಂದ 4ಕ್ಕೆ ಬದಲಾಯಿಸಿ ನಿಮ್ಮಲ್ಲಿ ಹೆಚ್ಚಿನದನ್ನು ಹೊಂದಿದ್ದರೆ ನೀವು 10 ಇತ್ಯಾದಿಗಳವರೆಗೆ ಬದಲಾಯಿಸಬಹುದು ಹತ್ತಕ್ಕಿಂತ ಹೆಚ್ಚಿನದನ್ನು ನಾವು ಸಾಮಾನ್ಯವಾಗಿ ಅಳೆಯುವುದಿಲ್ಲ ಸೈದ್ಧಾಂತಿಕವಾಗಿ ಅದು ಅನಂತದವರೆಗೆ ಹೋಗಬಹುದು ಆದರೆ ಆ ಸಮಯದಲ್ಲಿ ಯಾವುದೇ ಅರ್ಥವಿಲ್ಲ ಏಕೆಂದರೆ ನೀವು ತುಂಬಾ ಹೊಂದಿದ್ದರೆ ಆ ಸರ್ಕ್ಯೂಟ್ ನಿಷ್ಪ್ರಯೋಜಕವಾಗಿದೆ ಈಗ ಇವುಗಳು ನಿಮ್ಮ ಪ್ರಸರಣ ರೇಖೆಯ ವಿಷಯವನ್ನು ಬದಲಿಸಲು ನಾನು ಕೇಳುತ್ತೇನೆ ಮತ್ತು ಟ್ರಾನ್ಸ್ನಲ್ಲಿ ಇದು ಪ್ರಸರಣ ರೇಖೆಯ ವಿಷಯವಾಗಿದೆ ನಾವು ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸಿದರೆ ನೀವು ಯಾವುದೇ ಉತ್ತಮ ಪ್ರಸರಣ ರೇಖೆಯ ಸಿದ್ಧಾಂತ ಪುಸ್ತಕದಲ್ಲಿ ಇದನ್ನು ನೋಡಬಹುದು ಮತ್ತು ರೇಖೆಯ ವೋಲ್ಟೇಜ್ ಎಂದರೆ ಈ ಒಟ್ಟು ವೋಲ್ಟೇಜ್ ಅಂದರೆ ಇನ್ಸಿಡೆಂಟ್ ವೋಲ್ಟೇಜ್ ಮತ್ತು ಪ್ರತಿಫಲಿತ ವೋಲ್ಟೇಜ್ಅನ್ನು ಒಟ್ಟು ವೋಲ್ಟೇಜ್ ಎಂದು ಕರೆಯಲಾಗುತ್ತದೆ ಅದನ್ನು ಈ ಸೂತ್ರದಿಂದ ನೀಡಲಾಗಿದೆ ಇದು ಪ್ರಮಾಣವಾಗಿದೆ ಇದು ಫೇಸರ್ ಇಲ್ಲಿ ಎಕ್ಸ್ ಲೋಡ್ನಿಂದ ನಿಮ್ಮ ಅಂತರವಾಗಿದೆ ಲೋಡ್ ಎಕ್ಸ್ನಲ್ಲಿರುತ್ತದೆ ಮತ್ತು ಅದು ಸೊನ್ನೆಗೆ ಸಮವಾಗಿರುತ್ತದೆ ಆದ್ದರಿಂದ ಎಕ್ಸ್ ಯಾವ ದೂರಕ್ಕೆ ಸಮವಾಗಿರುತ್ತದೆಯೋ ಆ ದೂರದಲ್ಲಿ ನೀವಿರುತ್ತೀರಿ ನಂತರ ಛೇಧವು ಮತ್ತು ನಂತರ ಲೋಡ್ನಲ್ಲಿರುವ ವಿದ್ಯುದಾವೇಶವಾಗಿದೆ ಪ್ರಸರಣ ರೇಖೆಯಲ್ಲಿ ರೇಖೆಯ ಉದ್ದಕ್ಕೂ ನಾನು ಲೋಡ್ನಿಂದ ಜನರೇಟರ್ನತ್ತ ಸಾಗಿದರೆ ನಾನು ಲೋಡ್ನಲ್ಲಿ ನೋಡುತ್ತಿರುವ ವಿದ್ಯುದಾವೇಶ ಏನೇ ಇರಲಿ ಎಲ್ಲೆಡೆ ವಿದ್ಯುದಾವೇಶವು ಬದಲಾಗುತ್ತಿರುವುದನ್ನು ಲೈನ್ ವೋಲ್ಟೇಜ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಎಲ್ಲೆಡೆ ವಿದ್ಯುತ್ ಪ್ರವಾಹವು ಬದಲಾಗುತ್ತಿದೆ ಎಲ್ಲೆಡೆ ಪ್ರತಿರೋಧವು ರೇಖೆಯ ಪ್ರತಿರೋಧವು ಬದಲಾಗುತ್ತಿದೆ ಆದರೆ ಇಡೀ ಆಟದಲ್ಲಿ ಒಂದು ಪ್ರತಿಫಲನ ಗುಣಾಂಕವೂ ಸಹ ರೇಖೆಯ ಪ್ರತಿಫಲನ ಗುಣಾಂಕವೂ ಬದಲಾಗುತ್ತದೆ ಆದರೆ ಯಾವುದು ಅಸ್ತಿರವಾಗಿರುತ್ತದೆ ಅಸ್ಥಿರ ಪ್ರಮಾಣವು ವಿಎಸ್ಡಬ್ಲ್ಯೂಆರ್ ಆಗಿದ್ದು ಅದು ಲೋಡ್ನಲ್ಲಿರುವ ಮಿಸ್ ಮ್ಯಾಚ್ಅನ್ನು ಅವಲಂಬಿಸಿರುತ್ತದೆ ಮತ್ತು ಈ ವಿದ್ಯುದಾವೇಶವು ಬದಲಾಗುತ್ತದೆ ಆದರೆ ಈ ಅನುಪಾತವು ವಿಎಸ್ಡಬ್ಲ್ಯೂಆರ್ ಅದು ಇನ್ವೇರಿಯೆಂಟ್ ಆಗಿದೆ ಆದ್ದರಿಂದ ನಾನು ರೇಖೆಯ ಉದ್ದಕ್ಕೂ ಚಲಿಸಿದರೆ ವಿಎಸ್ಡಬ್ಲ್ಯೂಆರ್ ಬದಲಾಗುವುದಿಲ್ಲ ಅದಕ್ಕಾಗಿಯೇ ನಾವು ಅಳೆಯಲು ಸಾಧ್ಯವಾದರೆ ಲೋಡ್ ಏನೆಂದು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಈ ವ್ಯತ್ಯಾಸವನ್ನು ರೇಖೆಯ ಉದ್ದಕ್ಕೂ ನೋಡಿದರೆ ವಿದ್ಯುದಾವೇಶವು ಗರಿಷ್ಟವಾಗಿರುತ್ತದೆ ಇದರರ್ಥ ಎಕ್ಸ್ ವ್ಯತ್ಯಾಸವೂ ಅಂಶದಿಂದ ಬರುತ್ತಿದೆ ಇದು ಕೇವಲ ಇದು ವೇರಿಯಬಲ್ ಆಗಿದೆ ಇತರವೂ ಎಲ್ಲಾ ಸ್ಥಿರವಾಗಿವೆ ಏಕೆಂದರೆ ಲೋಡ್ ಡಿಫ್ಲೇಕ್ಷನ್ ಗುಣಾಂಕವು ಲೋಡ್ ಸ್ಟಿಂಗ್ ಆಗಿದೆ ಒಮ್ಮೆ ನಾನು ಚಲಿಸಲು ಪ್ರಾರಂಭಿಸಿದ ನಂತರ ವ್ಯತ್ಯಾಸವೂ ಮೇಲಿನ 1 ಆಗಿದೆ ಆದ್ದರಿಂದ ಅವುಗಳಲ್ಲಿ ಹೆಚ್ಚಿನವು ನೀವು 2 ಫೇಸರ್ 2 ವೆಕ್ಟರ್ಗಳು ಅಥವಾ 2 ವೆಕ್ಟರ್ ಪ್ರಮಾಣಗಳನ್ನು 2 ಫೇಸರ್ ಪ್ರಮಾಣಗಳಾಗಿ ನೋಡುತ್ತೀರಿ1 10 ಆಗಿದೆ ಅಂದರೆ ನಿಜವಾದ ಅಕ್ಷದ ರೇಖೆ ಮತ್ತು ಇನ್ನೊಂದು ಆಗಿದೆ ಫೇಸರ್ ರೇಖಾಚಿತ್ರದಲ್ಲಿ ಇದನ್ನು ಕ್ರಾಂಕ್ ರೇಖಾಚಿತ್ರ ಎಂದು ಕರೆಯಲಾಗುತ್ತದೆ ಇಲ್ಲಿ ತೋರಿಸಿರುವ ಇದು ಒಂದು ನಿಮ್ಮ 1 0 ಫೇಸರ್ ಆಗಿದೆ ಮತ್ತು ನಂತರ ಅದನ್ನು ಹಸಿರು ಬಣ್ಣದ ಮತ್ತೊಂದು ಫೇಸರ್ನೊಂದಿಗೆ ಸಂಕ್ಷೇಪಿಸಲಾಗುತ್ತದೆ ಆದ್ದರಿಂದ ಇದರ ಫಲಿತಾಂಶವೆಂದರೆ ಈ 1 ಕೆಂಪು ಫೇಸರ್ ಆಗಿದೆ ಆದ್ದರಿಂದ ಆ ಕೆಂಪು ಅಕ್ಷವು ನಿಜವಾದ ಅಕ್ಷದ ಮೇಲೆ ಬೀಳುವಾಗ ಅದರ ಗರಿಷ್ಠ ಮೌಲ್ಯವನ್ನು ಬದಲಾಯಿಸುತ್ತದೆ ಇದರರ್ಥ ನೀವು 1 0 ರೊಂದಿಗೆ ಕೊಲೀನಿಯರ್ ಆಗುತ್ತೀರಿ ಇದರರ್ಥ ಈ ಕೆಂಪು ಮತ್ತು ಹಸಿರು ಎರಡೂ ಕೊಲೀನಿಯರ್ ಆಗಿರುವಾಗ ನೀವು ವೋಲ್ಟೇಜ್ ಮ್ಯಾಕ್ಸಿಮಂಅನ್ನು ಪಡೆಯುತ್ತೀರಿ ಅವು ಕೊಲೀನಿಯರ್ ಮತ್ತು ವಿರುದ್ಧವಾಗಿರುವಾಗ ಅಂದರೆ ಮತ್ತೊಂದು 180 ಡಿಗ್ರಿ ತಿರುಗುವಿಕೆಯ ನಂತರ ಹಸಿರು ಬಣ್ಣವನ್ನು ಗೆ ವಿರುದ್ಧವಾಗಿ ನಿರ್ದೇಶಿಸಲಾಗುತ್ತದೆ ಆದ್ದರಿಂದ ಆ ಸಮಯದಲ್ಲಿ ನಾವು ವೋಲ್ಟೇಜ್ ಮಿನಿಮಾವನ್ನು ಪಡೆಯುತ್ತೇವೆ ಆದ್ದರಿಂದ ಆ 2 ಕೊಲೀನಿಯರ್ ಮತ್ತು ಒಂದೇ ದಿಕ್ಕಿನಲ್ಲಿದ್ದಾಗ ವಿದ್ಯುದಾವೇಶವು ಗರಿಷ್ಟವಾಗಿರುತ್ತದೆ ಆದ್ದರಿಂದ ಈಗ ನಾವು ರೇಖೆಯ ಉದ್ದಕ್ಕೂ ಚಲಿಸಿದರೆ ವಿದ್ಯುದಾವೇಶವು ಗರಿಷ್ಠ ಮತ್ತು ಮಿನಿಮಾಕ್ಕೆ ಹೋಗುತ್ತದೆ ಎಂದು ನಾವು ನೋಡಬಹುದು ಈ 2 ಫೆಸರ್ಗಳು ಕೊಲೀನಿಯರ್ ಮತ್ತು ವಿರುದ್ಧವಾಗಿದ್ದಾಗ ಮಿನಿಮಾವು ಸಂಭವಿಸುತ್ತದೆ ಆದ್ದರಿಂದ ನೀವು ಅದನ್ನು ಮಾಡಬಹುದು ಇದರರ್ಥ ವಿರುದ್ಧವಾಗಿ ಇದರರ್ಥ ನಂತರ ಅವು 2 ಫೆಸರ್ಗಳು ವಿರುದ್ಧವಾಗಿರುತ್ತವೆ ಆದ್ದರಿಂದ ಇದರಿಂದ ನೀವು ಇದನ್ನು ಕಂಡುಹಿಡಿಯಬಹುದು ಆದ್ದರಿಂದ ವಿದ್ಯುದಾವೇಶವು ಮ್ಯಾಕ್ಸಿಮ ಮತ್ತು ಮಿನಿಮಾದ ಮೂಲಕ ಹೋಗುತ್ತದೆ ಮಿನಿಮಾವು ಸಂಭವಿಸುತ್ತದೆ ನಾವು ನೋಡಿದ್ದೇವೆ ಮತ್ತು ಫೆಸರ್ ಪೂರ್ಣ ತಿರುಗುವಿಕೆಯನ್ನು ಒಳಗೊಂಡಿದ್ದರೆ ಯಾವುದೇ ಫೆಸರ್ನಲ್ಲಿ ಪೂರ್ಣ ತಿರುಗುವಿಕೆ ಪೂರ್ಣ ತಿರುಗುವಿಕೆ ಎಂದರೆ ವಾಸ್ತವವಾಗಿ ಅದು ನ ತಿರುಗುವಿಕೆಯಿಂದ ಆಗಿದೆ ಯು ರೇಖೆಯ ಉದ್ದಕ್ಕೂ ಮಾರ್ಗದರ್ಶಿ ತರಂಗ ಉದ್ದವಾಗಿದ್ದರೆ ಪ್ರತಿ ಗೆ ವೋಲ್ಟೇಜ್ ಮಿನಿಮವು ರೇಖೆಯ ಉದ್ದಕ್ಕೂ ಪುನರಾವರ್ತಿಸುತ್ತದೆ ಆದ್ದರಿಂದ ಅದಕ್ಕಾಗಿ ಗರಿಷ್ಠ ಮೌಲ್ಯ ಯಾವುದು ಈ ಅನ್ನು ಈಗ ನೀವು ಮಾಡಿದರೆ ಅವು ಕೊಲೀನಿಯರ್ ಆಗಿರುವಾಗ ನೀವು ಆ ಮೌಲ್ಯವನ್ನು ಹಾಕಿದರೆ ಅದು ಹೊರಬರುತ್ತದೆ ಅದು ಆದ್ದರಿಂದ ವಿಎಸ್ಡಬ್ಲ್ಯೂಆರ್ ಈ ವಿಷಯ ಎಂದು ನಾವು ಮೊದಲೇ ಬರೆದಿದ್ದೇವೆ ಇವುಗಳನ್ನು ನಾವು ಈಗ ವ್ಯಾಖ್ಯಾನಿಸಿದ್ದೇವೆ ಎಂದು ನಾವು ನೋಡುತ್ತೇವೆ ಈಗ ನಾವು ಅವುಗಳನ್ನು ಯಾವುದೇ ಸಾಮಾನ್ಯ ಪ್ರಸರಣ ರೇಖೆಯಲ್ಲಿ ಕಂಡುಕೊಳ್ಳುತ್ತಿದ್ದೇವೆ ಅವು ಪ್ರತಿಫಲನ ಗುಣಾಂಕಕ್ಕೆ ಸಂಬಂಧಿಸಿವೆ ಆದ್ದರಿಂದ ವಿಎಸ್ಡಬ್ಲ್ಯೂಆರ್ ಅದು ರೇಖೆಯ ಉದ್ದಕ್ಕೂ ಸ್ಥಿರವಾಗಿರುತ್ತದೆ ಎಂದು ನಾವು ಹೇಳಿದ್ದೇವೆ ಅದು ಪ್ರತಿಫಲನ ಗುಣಾಂಕಕ್ಕೂ ಸಂಬಂಧಿಸಿದೆ ಆದ್ದರಿಂದ ಅದು ನಮಗೆ ನಮ್ಮ ಸ್ಮಿತ್ ಚಾರ್ಟ್ ಜ್ಞಾನದಿಂದ ನಮಗೆ ತಿಳಿದಿರುವಂತೆ ಇದೆ ಆದ್ದರಿಂದ ಇದು ಪ್ರತಿರೋಧಕ್ಕೂ ಸಂಬಂಧಿಸಿದೆ ಆದ್ದರಿಂದ ವಿಎಸ್ಡಬ್ಲ್ಯೂಆರ್ ನಮಗೆ ತಿಳಿದಿದ್ದರೆ ಇವುಗಳಿಂದ ನಾವು ಯಾವಾಗಲೂ ಅಜ್ಞಾತ ಪ್ರತಿರೋಧವನ್ನು ಕಂಡುಹಿಡಿಯಬಹುದು ಮತ್ತು ಇದು ಅಳೆಯಬಹುದಾದ ಪ್ರಮಾಣವಾಗಿದೆ ಆದ್ದರಿಂದ ಅದು ಇದೆ ಆದ್ದರಿಂದ ನಾನು ಹೇಳಿದಂತೆ ಮೊದಲು ನೀವು ಷಾರ್ಟ್ ಸರ್ಕ್ಯೂಟ್ಅನ್ನು ಮುಕ್ತಾಯಗೊಳಿಸಿದ್ದೀರಿ ಆದ್ದರಿಂದ ನೀವು ಮೇಲಿನ ಗ್ರಾಫ್ಅನ್ನು ನೋಡುತ್ತೀರಿ ಅದರಿಂದ ನೀವು ಷಾರ್ಟ್ ಸರ್ಕ್ಯೂಟ್ ಹಾಕಿದರೆ ಅಲ್ಲಿ ವಿದ್ಯುದಾವೇಶವು ಸೊನ್ನೆ ಆಗಿರುತ್ತದೆ ಎಂದು ನಿಮಗೆ ತಿಳಿದಿದೆ ನಂತರ ನೀವು ರೇಖೆಯ ಉದ್ದಕ್ಕೂ ಜನರೇಟರ್ ಕಡೆಗೆ ಚಲಿಸಿದರೆ ಅದು ಮ್ಯಾಕ್ಸಿಮ ಮಿನಿಮಕ್ಕೆ ಹೋಗುತ್ತದೆ ಮತ್ತು ಆ ವಿಷಯವು ಈ ಕ್ರ್ಯಾಂಕ್ ರೇಖಾಚಿತ್ರದಿಂದ ಆಗಿದೆ ಅದರಿಂದ ನೀವು ಅಂತಹ ವ್ಯತ್ಯಾಸವನ್ನು ಹೊಂದಿರುತ್ತೀರಿ ಎಂದು ಸಾಬೀತುಪಡಿಸಬಹುದು ಆದ್ದರಿಂದ ಸೂಕ್ಷ್ಮ ತರಂಗ ಶ್ರೇಣಿಯ ಕ್ಯಾರ್ರೇಜ್ನಲ್ಲಿ ನೀವು ಈ ಪ್ರಮಾಣವನ್ನು ಲಗತ್ತಿಸಿದ್ದೀರಿ ಆದ್ದರಿಂದ ಅದರಿಂದ ನೀವು ಷಾರ್ಟ್ ಸರ್ಕ್ಯೂಟ್ಅನ್ನು ಸಂಪರ್ಕಿಸಿದಾಗ ಮಿನಿಮದ ಸ್ಥಾನಗಳು ಯಾವುವು ಎಂಬುವುದನ್ನು ನೀವು ಕಂಡುಹಿಡಿಯಬಹುದು ನಂತರ ನೀವು ಷಾರ್ಟ್ ಸರ್ಕ್ಯೂಟ್ಅನ್ನು ತೆಗೆದುಹಾಕಿ ಅಜ್ಞಾತ ಲೋಡ್ಅನ್ನು ಹಾಕುತ್ತೀರಾ ನಿಸ್ಸಂಶಯವಾಗಿ ಈ ಲೋಡ್ ಷಾರ್ಟ್ ಆಗಿಲ್ಲದಿದ್ದರೆ ಅಥವಾ ಓಪೆನ್ ಅಥವಾ ಏನಾಗಿದ್ದರೂ ಅದು ನಿಂತಿರುವ ತರಂಗ ಮಾದರಿಯನ್ನು ಸಹ ಹೊಂದಿರುತ್ತದೆ ಒಂದೇ ವಿಷಯವೆಂದರೆ ಆ ಸ್ಥಾನದಲ್ಲಿ ಷಾರ್ಟ್ ಸರ್ಕ್ಯೂಟ್ನಲ್ಲಿ ಲೋಡ್ನ ಸ್ಥಾನದಲ್ಲಿ ನಾವು ಸೊನ್ನೆಯನ್ನು ಹೊಂದಿದ್ದೇವೆ ನೀವು ಓಪೆನ್ ಸರ್ಕ್ಯೂಟ್ಅನ್ನು ಹೊಂದಿದ್ದರೆ ಲೋಡ್ನ ಸ್ಥಾನದಲ್ಲಿ ನೀವು ಅನಂತ ಮೌಲ್ಯದ ವೋಲ್ಟ್ಅನ್ನು ಅಥವಾ ವೋಲ್ಟೇಜ್ ಮ್ಯಾಕ್ಸಿಮವನ್ನು ಹೊಂದಿರುತ್ತೀರಿ ಆದರೆ ಅಜ್ಞಾತ ಲೋಡ್ನಲ್ಲಿ ಸಾಮಾನ್ಯ ಲೋಡ್ನಲ್ಲಿ ನೀವು ಏನನ್ನಾದರೂ ಹೊಂದಿರಬಹುದು ಅದು ಮ್ಯಾಕ್ಸಿಮ ಆಗಿರಬಹುದು ಮಿನಿಮ ಆಗಿರಬಹುದು ಆದ್ದರಿಂದ ಎರಡನೇ ಗ್ರಾಫ್ ಅಜ್ಞಾತ ಲೋಡ್ಗೆ ಹೇಗೆ ಕಾಣುತ್ತದೆ ಎಂಬುವುದನ್ನು ತೋರಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಆದರೆ ಇಲ್ಲಿ ನಿಮ್ಮ ಪ್ರೋಬ್ಅನ್ನು ಚಲಿಸುವ ಮೂಲಕ ಕಂಡುಹಿಡಿಯಬಹುದು ಯಾವುದು ಮಿನಿಮ ಸ್ಥಾನ ಯಾವುದು ಮ್ಯಾಕ್ಸಿಮ ಸ್ಥಾನ ಎಂದು ಆ ಮಿನಿಮಗಳನ್ನು ನೋಡಿ ಈಗ ವಿಎಸ್ಡಬ್ಲ್ಯೂಆರ್ ಮಾಪನವನ್ನು ಮಾಡಲು ನೀವು ಮಾಪನಾಂಕ ನಿರ್ಣಯವನ್ನು ಮಾಡಬೇಕಾಗಿದೆ ನಾವು ಮಾಪನವನ್ನು ಸಂಪರ್ಕಿಸಿದಾಗ ಆ ಮಾಪನಾಂಕ ನಿರ್ಣಯವನ್ನು ನೀವು ಮೊದಲು ಕಂಡುಕೊಳ್ಳುತ್ತೀರಿ ನೀವು ಈಗ ಪಡೆಯುತ್ತಿರುವ ಗರಿಷ್ಠ ವೋಲ್ಟೇಜ್ ಆಗಿದೆ ವಿಎಸ್ಡಬ್ಲ್ಯೂಆರ್ ಮೀಟರ್ನಲ್ಲಿ ಗೈನ್ ನಾಬ ಮತ್ತು ಇತರವುಗಳಿವೆ ಆದ್ದರಿಂದ ನೀವು ಅದನ್ನು ಒಂದಕ್ಕೆ ಸರಿಹೊಂದಿಸುವಂತೆ ಮಾಡುತ್ತೀರಿ ನೀವು ಒಂದಕ್ಕೆ ಹೊಂದಿಸಿದ ಕ್ಷಣ ಅದು ಆಗುತ್ತದೆ ನೀವು ಇಲ್ಲಿಂದ ನೋಡಬಹುದು ನಾನು ಇವುಗಳನ್ನು ಹೇಳಿದಾಗ ನಾನು ಅನ್ನು ಒಂದು ಮಾಡುತ್ತೇನೆ ಎಂದಾಗ ನೀವು ನೋಡುತ್ತೀರಿ ಮೂಲತಃ ಆಗುತ್ತಿದೆ ಆದ್ದರಿಂದ ನಾವು ಎಂದು ಬರೆಯುತ್ತಿದ್ದೇವೆ ಈಗ ವಿಎಸ್ಡಬ್ಲ್ಯೂಆರ್ ಮೀಟರ್ವು ಎಸ್ ಗೆ ಅನುಗುಣವಾಗಿ ಗ್ರ್ಯಾಜುಯೇಟ್ ಆಗಿದೆ ಎಸ್ ವಿಎಸ್ಡಬ್ಲ್ಯೂಆರ್ಗೆ ಒಲವು ತೋರುತ್ತದೆ ಆದ್ದರಿಂದ ಇಲ್ಲಿಂದ ನೀವು ಅದನ್ನು ಅಳೆಯಬಹುದು ವಿಎಸ್ಡಬ್ಲ್ಯೂಆರ್ಅನ್ನು ಅಳೆಯಲು ಈ ಉಪಕರಣವು ನಿಮಗೆ ಸಹಾಯ ಮಾಡುತ್ತದೆ ನೀವು ಮತ್ತೆ ಏನು ಮಾಡುತ್ತೀರಿ ನಿಮ್ಮ ಪ್ರೋಬ್ಅನ್ನು ಟ್ಯೂನ್ ಮಾಡುವ ಮೂಲಕ ನಾನು ಗರಿಷ್ಠ ವಿಎಸ್ಡಬ್ಲ್ಯೂಆರ್ ಮೀಟರ್ನ ಕಾರ್ಯವಿಧಾನವನ್ನು ಪುನರಾವರ್ತಿಸುತ್ತಿದ್ದೇನೆ ಪ್ರೋಬ್ಅನ್ನು ರೇಖೆಯ ಉದ್ದಕ್ಕೂ ಸರಿಸಿ ವೋಲ್ಟೇಜ್ ಗರಿಷ್ಟವನ್ನು ಪತ್ತೆ ಮಾಡಿ ವಿಎಸ್ಡಬ್ಲ್ಯೂಆರ್ ರೀಡಿಂಗ್ಅನ್ನು ಒಂದು ಪಡೆಯಲು ಗೈನ್ ಮತ್ತು ವಿಎಸ್ಡಬ್ಲ್ಯೂಆರ್ ಮೀಟರ್ನ ವರ್ನಿಯರ್ ನಾಬಅನ್ನು ಅಥವಾ ಔಟ್ಪುಟ್ ಶಕ್ತಿಯನ್ನು ಹೊಂದಿಸಿ ಪ್ರೋಬ್ಅನ್ನು ರೇಖೆಯ ಉದ್ದಕ್ಕೂ ವೋಲ್ಟೇಜ್ ಮಿನಿಮಗೆ ಸರಿಸಿ ಅಂದರೆ ನೀವು ವಿಎಸ್ಡಬ್ಲ್ಯೂಆರ್ ಪ್ರದರ್ಶನದಲ್ಲಿ ನಿಮ್ಮ ಸೂಜಿಯನ್ನು ಸರಿಸುತ್ತಿದ್ದೀರಿ ಅದು ಎಡಕ್ಕೆ ಸರಿಯುತ್ತಿದೆ ಮತ್ತು ನೀವು ಮಿನಿಮ ಪಡೆಯುತ್ತಿರುವ ಸ್ಥಳವು ಚಲಿಸುತ್ತಿದೆ ನಂತರ ವಿಎಸ್ಡಬ್ಲ್ಯೂಆರ್ ಮೌಲ್ಯಗಳನ್ನು ಸ್ಕೇಲ್ನಿಂದ ಗಮನಿಸಿ ಅದು ರೇಖೆಯ ವಿಎಸ್ಡಬ್ಲ್ಯೂಆರ್ ಆಗಿದೆ ಆದ್ದರಿಂದ ವಿದ್ಯುದಾವೇಶವು ಹೇಗೆ ಕೆಂಪು ಬಣ್ಣದ ವಿದ್ಯುದಾವೇಶವು ಷಾರ್ಟ್ಗೆ ಹೇಗೆ ಬದಲಾಗುತ್ತದೆ ಓಪೆನ್ಗೆ ಹೇಗೆ ಬದಲಾಗುತ್ತದೆ ಸಾಮಾನ್ಯ ಸಂದರ್ಭದಲ್ಲಿ ಹೇಗೆ ಬದಲಾಗುತ್ತದೆ ಎಂಬುವುದನ್ನು ಇಲ್ಲಿ ತೋರಿಸಲಾಗಿದೆ ಈಗ ವಿಶಿಷ್ಟ ಅಳತೆ ಸನ್ನಿವೇಶಗಳು ಕಾರ್ಯಾಚರಣೆಯ ಆವರ್ತನವು 7 5 ಗಿಗಾ ಹರ್ಟ್ಜ್ ಎಂದು ಭಾವಿಸೋಣ ಇದು ಲೋಡ್ ಪ್ಲೇನ್ನಲ್ಲಿ ಷಾರ್ಟ್ ಆಗಿದೆ ನಾವು ಈ ಪ್ರಯೋಗವನ್ನು ಮಾಡಿದ್ದೇವೆ ಎಂದು ಹೇಳೋಣ ಇದು ಇಲ್ಲಿ ಅಳೆಯಲಾದ ವಿದ್ಯಾರ್ಥಿಗಳಲ್ಲಿ ಒಬ್ಬರ ರೆಕಾರ್ಡಿಂಗ್ ಎಂದು ಹೇಳೋಣ ಆದ್ದರಿಂದ ಷಾರ್ಟ್ಅನ್ನು ಲೋಡ್ ಪ್ಲೇನ್ನಲ್ಲಿ ಇರಿಸಿದಾಗ ದಾಖಲಿಸಲಾಗಿದೆ ಸ್ಕೇಲ್ ಮಿನಿಮ ಸ್ಥಾನಗಳನ್ನು ಅವರು ಈ ರೀತಿಯಾಗಿ ಗಮನಿಸಿದ್ದಾರೆ ಷಾರ್ಟ್ಅನ್ನು ತೆಗೆಯಲಾಗಿದೆ ಮತ್ತು ಅಜ್ಞಾತ ಲೋಡ್ಅನ್ನು ಹಾಕಲಾಗಿದೆ ವಿಎಸ್ಡಬ್ಲ್ಯೂಆರ್ಅನ್ನು ನಾವು ಹೇಳಿದ ವಿಧಾನದಿಂದ ಅಳೆಯಲಾಗುತ್ತದೆ ಅದು 1 5 ವೋಲ್ಟೇಜ್ ಮಿನಿಮ ಎಂದು ಹೇಳೋಣ ಈಗ ವೋಲ್ಟೇಜ್ ಮಿನಿಮವನ್ನು ಸ್ಥಳಾಂತರಿಸಲಾಗಿದೆ ಆದ್ದರಿಂದ ಅವರು ಮತ್ತೆ ಇವುಗಳನ್ನು ಕಂಡುಹಿಡಿದಿದ್ದಾರೆ ಆದ್ದರಿಂದ ಈಗ ಇಲ್ಲಿ ಒಂದು ಪ್ರಶ್ನೆಯೆಂದರೆ ನಾವು ಏಕೆ ಮಿನಿಮವನ್ನು ಅಳತೆ ಮಾಡುತ್ತೇವೆ ನಾವು ಗರಿಷ್ಟವನ್ನು ಅಳತೆ ಮಾಡಬಹುದು ಎರಡೂ ಕೂಡ ನಂತರ ಪುನರಾವರ್ತಿಸುತ್ತವೆ ಆದರೆ ನೀವು ಆ ಗರಿಷ್ಠತೆಯನ್ನು ನೋಡಿದ್ದೀರಿ ಅದರ ಹತ್ತಿರ ನೀವು ಮಾಡಿದರೆ ವಕ್ರತೆಯ ಉತ್ಪನ್ನವು ಸೂಕ್ಷ್ಮತೆಯಾಗಿದೆ ಇದು ಗರಿಷ್ಠಕ್ಕೆ ಸೊನ್ನೆ ಆಗಿದೆ ಏಕೆಂದರೆ ಆ ವಕ್ರರೇಖೆಯ ಹತ್ತಿರ ಸ್ಲೊಪ್ ಸೊನ್ನೆ ಆಗಿದೆ ಆದ್ದರಿಂದ ನೀವು ಅಲ್ಲಿ ಒಂದು ಪ್ರಯೋಗವನ್ನು ಮಾಡಿದರೆ ಮತ್ತು ನೀವು ಗರಿಷ್ಟವನ್ನು ಮಿಸ್ ಮಾಡಿದ್ದೀರಿ ಎಂದು ಭಾವಿಸಿದರೆ ದೋಷವು ತುಂಬಾ ಸೂಕ್ಷ್ಮವಲ್ಲದ್ದಾಗಿರುತ್ತದೆ ಅಲ್ಲಿ ಪ್ರೋಬ್ ಇದೆ ಆದರೆ ಮಿನಿಮ ಬದಲಿಗೆ ಸೂಕ್ಷ್ಮತೆ ಸ್ಲೊಪ್ ಸಾಕಷ್ಟು ಹೆಚ್ಚಾಗಿದೆ ಆದಕ್ಕಾಗಿಯೇ ಅಳತೆಯ ಸೂಕ್ಷ್ಮತೆ ಒಳ್ಳೆಯದು ಆದ್ದರಿಂದ ಅದಕ್ಕಾಗಿಯೇ ಮ್ಯಾಕ್ಸಿಮದ ಬದಲು ನಾವು ಯಾವಾಗಲೂ ಮಿನಿಮ ಪಾಯಿಂಟ್ ಗಳನ್ನು ಅಳೆಯುತ್ತೇವೆ ಆದ್ದರಿಂದ ಅದನ್ನು ತೀಕ್ಷ್ಣವಾಗಿ ವ್ಯಾಖ್ಯಾನಿಸಲಾಗಿರುವುದರಿಂದ ವೋಲ್ಟೇಜ್ ಗರಿಷ್ಠ ಮಟ್ಟದಲ್ಲಿರುತ್ತದೆ ಅದು ಸಮತಟ್ಟಾಗಿದೆ ಅದಕ್ಕಾಗಿಯೇ ಅದನ್ನು ತೀವ್ರವಾಗಿ ವ್ಯಾಖ್ಯಾನಿಸಲಾಗಿಲ್ಲ ಆದ್ದರಿಂದ ನಾವು ಆ ಅಳತೆಯನ್ನು ಮುಂದುವರಿಸೋಣ ವೋಲ್ಟೇಜ್ ಮಿನಿಮವು ಪ್ರತಿ ಗೆ ಪುನರಾವರ್ತನೆಗೊಳ್ಳುತ್ತದೆ ಆದ್ದರಿಂದ 2 ಮಿನಿಮ ಸ್ಥಾನದ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯುವ ಮೂಲಕ ನಾವು ಕಂಡುಹಿಡಿಯಬಹುದು ಏನು ಎಂದು ನಾವು ಲೆಕ್ಕ ಹಾಕಬಹುದು ಈ ಸಂದರ್ಭದಲ್ಲಿ ಅದು 4 ಸೆಂಟಿಮೀಟರ್ ಆಗಿ ಹೊರಬರುತ್ತಿದೆ ಈಗ ಪರಿಗಣಿಸಿ ಆದ್ದರಿಂದ ಲೋಡ್ 4 2 ಸೆಂಟಿಮೀಟರ್ ಆಗಿರಲಿ ವಾಸ್ತವವಾಗಿ ಲೋಡ್ ಸ್ಥಾನವನ್ನು ಪ್ರವೇಶಿಸಲಾಗುವುದಿಲ್ಲ ಎಂದು ನೀವು ನೋಡಿದ್ದೀರಿ ಏಕೆಂದರೆ ಲೋಡ್ ಹಾಕಿದ ಕ್ಯಾರ್ರೇಜ್ನಲ್ಲಿ ಸ್ಕೇಲ್ ಇಲ್ಲ ಆದರೆ ಎಲ್ಲವೂ ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ನೀವು ಯಾವುದನ್ನಾದರೂ ಮಿನಿಮ ಎಂದು ಕಂಡುಹಿಡಿಯಬಹುದು ಅಲ್ಲಿ ತುಂಬಾ ಮಿನಿಮಗಳಿವೆ ನೀವು ಯಾವುದನ್ನಾದರೂ ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಅದನ್ನು 4 2 ಸೆಂಟಿಮೀಟರ್ಗೆ ತೆಗೆದುಕೊಳ್ಳೋಣ ಎಂದು ಹೇಳಿದ್ದೇವೆ ಆದ್ದರಿಂದ ನಾನು ಅಜ್ಞಾತ ಲೋಡ್ಗೆ ಬದಲಾಯಿಸಿದಾಗ ಲೋಡ್ ಅಡಿಯಲ್ಲಿರುವ ಮಿನಿಮವು 2 72 ಸೆಂಟಿಮೀಟರ್ನಲ್ಲಿದೆ ನಾನು ತೋರಿಸಿದ ವಕ್ರಾಕೃತಿಗಳಿಂದ ನೀವು ಕಂಡುಹಿಡಿಯಬೇಕಾಗಿದೆ ಅದು ಬದಲಾಗುತ್ತಿರುವಾಗ ಅದುವೇ ಎಂದು ಈ ಮಿನಿಮವು ಬದಲಾಗುತ್ತಿದೆ ಎಂದು ಭಾವಿಸೋಣ ನಾನು ಈ ಮಿನಿಮವನ್ನು ತೆಗೆದುಕೊಂಡರೆ ಈ ಮಿನಿಮವು ಲೋಡ್ ಕಡೆಗೆ ತಿರುಗುತ್ತಿರುವುದನ್ನು ನೀವು ನೋಡುತ್ತೀರಿ ನಾನು ಈ ಮಿನಿಮವನ್ನು ತೆಗೆದುಕೊಂಡರೆ ಅದು ಇಲ್ಲಿಂದ ಜನರೇಟರ್ ಕಡೆಗೆ ಆಗಿದೆ ನೀವು ಮಾಪನದಲ್ಲಿ ಜಾಗರೂಕರಾಗಿರಬೇಕು ಅದು ಅದುವೇ ಎಂದು ಆದ್ದರಿಂದ ಇದರಿಂದ ನಾನು ಆನ್ನು 1 48 ಎಂದು ಪಡೆದುಕೊಂಡಿದ್ದೇನೆ ಆಗ ಅದನ್ನು ನಾನು ಜನರೇಟರ್ ಕಡೆಗೆ ಗಮನಿಸಿದ್ದೇನೆ ಇಲ್ಲಿ ನಾವು ಸ್ಮಿತ್ ಚಾರ್ಟ್ ಸಹಾಯವನ್ನು ತೆಗೆದುಕೊಳ್ಳುತ್ತಿಲ್ಲ ನೀವು ಈ ಲೆಕ್ಕಾಚಾರಗಳನ್ನು ಮಾಡಬಹುದು ಗಾಮಾ ಪ್ರಮಾಣ ಪ್ರತಿಫಲನ ಗುಣಾಂಕದ ಪ್ರಮಾಣವು ವಿಎಸ್ಡಬ್ಲ್ಯೂಆರ್ಗೆ ಇದರಿಂದ ಸಂಬಂಧಿಸಿದೆ ವಿಎಸ್ಡಬ್ಲ್ಯೂಆರ್ ಸಮಾನವೆಂದು ನಾವು ನೋಡಿದ ಸೂತ್ರ ಇದು ಆದ್ದರಿಂದ ಇದು ಬದಿಗಳನ್ನು ಬದಲಾಯಿಸುತ್ತದೆ ಇದರ ಮೂಲಕ ನೀವು ಈ 0 2 ಪ್ರತಿಫಲನ ಗುಣಾಂಕದ ಪ್ರಮಾಣವನ್ನು ಪಡೆಯುತ್ತಿದ್ದೀರಿ ನಂತರ ನೀವು ತೀಟವನ್ನು ಕಂಡುಹಿಡಿಯಬಹುದು ಏಕೆಂದರೆ ನಾವು ಆವರ್ತನವನ್ನು ನೀಡಿದ್ದೇವೆ ಅದರಿಂದ ನೀವು ಲ್ಯಾಂಬ್ದವನ್ನು ಕಾಣಬಹುದು ಮತ್ತು ಶಿಫ್ಟ್ 1 4 ಸೆಂಟಿಮೀಟರ್ ಎಂದು ನಾವು ನೋಡಬೇಕಾಗಿದೆ ಆದ್ದರಿಂದ ಕೋನವಾರು ಇದು 86 4 ಡಿಗ್ರಿ ಆಗಿದೆ ನಂತರ ಗಾಮಾವು ಆಗಿದೆ ಆದ್ದರಿಂದ ನೀವು ಎರಡು ಆಯತಾಕಾರದ ವಿಷಯಗಳನ್ನು ಪರಿವರ್ತಿಸಿದರೆ ಅದು ಹೇಗಿರುತ್ತದೆ ಆದ್ದರಿಂದ ನಿಮಗೆ ಈಗ ಗಾಮಾ ಸಿಕ್ಕಿದೆ ಪ್ರತಿಫಲನ ಗುಣಾಂಕವು ಸಂಬಂಧಿಸಿದೆ ಇದು ಸ್ಮಿತ್ ಚಾರ್ಟ್ನ ಮೂಲ ಸಂಬಂಧವಾಗಿದೆ ಆದ್ದರಿಂದ ಇದು ಯಾವಾಗಲೂ ನಿಜವಾಗಿದೆ ಆದ್ದರಿಂದ ಅನುಗುಣವಾದ ಏನು ಇದು ಇದಾಗಿದೆ ಆದ್ದರಿಂದ ಪ್ರತಿರೋಧದ ಅಜ್ಞಾತ ಮೌಲ್ಯವನ್ನು ನೀವು ಕಂಡುಹಿಡಿಯಬಹುದು